ಈಗ ಈ 3 ಪದಗಳ ಬಗ್ಗೆ ತಿಳುವಳಿಕೆ ಇದೆ ಯಾವ ಹಕ್ಕುಗಳು ಯಾವ ಆಸ್ತಿ ಮತ್ತು ನಾವು ಈ ಬೌದ್ಧಿಕ ಪದದಿಂದ ಏನು ಅರ್ಥೈಸುತ್ತೇವೆ ಮುಂದುವರೆಯಲು ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳಿಗಾಗಿ ವ್ಯಾಖ್ಯಾನವನ್ನು ನೀಡಲು ನಾವು ಒಂದು ಸ್ಥಾನದಲ್ಲಿರಬೇಕು ಬೌದ್ಧಿಕ ಆಸ್ತಿ ಹಕ್ಕುಗಳು ಸಾಮಾನ್ಯವಾಗಿ ಕಲ್ಪನೆಯ ಅನ್ವಯಗಳನ್ನು ಮತ್ತು ವಾಣಿಜ್ಯ ಮೌಲ್ಯದ ಮಾಹಿತಿಯನ್ನು ರಕ್ಷಿಸುತ್ತದೆ ಈಗ ಬೌದ್ಧಿಕ ಆಸ್ತಿ ಹಕ್ಕುಗಳ ಈ ಶಾಖೆ ಸಾಮಾನ್ಯವಾಗಿ ಆಲೋಚನೆಗಳ ಅನ್ವಯಗಳನ್ನು ರಕ್ಷಿಸುತ್ತದೆ ಅದು ಪ್ರತಿ ವಿಚಾರಗಳನ್ನು ರಕ್ಷಿಸುವುದಿಲ್ಲ ವಿಚಾರಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಆಗುವುದಿಲ್ಲ ಇದು ನಾವು ಸ್ವತಃ ಅರ್ಥಮಾಡಿಕೊಳ್ಳಬೇಕಾಗಿದೆ ಆದರೆ ಅನ್ವಯಗಳನ್ನು ಮತ್ತು ಆಲೋಚನೆಗಳ ಅಭಿವ್ಯಕ್ತಿಗಳನ್ನು ರಕ್ಷಿಸಬಹುದು ಈಗ ಉತ್ತಮ ಉದಾಹರಣೆಯೆಂದರೆ ಅಥವಾ ವಿವರಣೆಯು ಅಪರಾಧ ಸಾಹಿತ್ಯದ ಒಂದು ಪ್ರಕಾರವಾಗಿದೆ ಅಪರಾಧದ ಪ್ರತಿಯೊಂದು ಕಾದಂಬರಿಯೂ ಯಾರು ಮಾಡಿದರು ಅಥವಾ ಯಾರಾದರೂ ಏನನ್ನಾದರೂ ಹೇಗೆ ಮಾಡಿದರು ಎಂಬುದನ್ನು ನೋಡಿರುತ್ತೀರಿ ಆದ್ದರಿಂದ ಇದು ಒಂದು ಕಥಾವಸ್ತುವಾಗಿದೆ ಮತ್ತು ಅಲ್ಲಿ ಕೆಲವು ಪಾತ್ರಗಳು ಅನುಮಾನಾಸ್ಪದವಾಗಿ ಕಾಣುತ್ತವೆ ಮತ್ತು ಆ ವಿಷಯವನ್ನು ಪರಿಹರಿಸಲು ಒಬ್ಬ ವ್ಯಕ್ತಿ ಬರುತ್ತಾರೆ ಮತ್ತು ಅಂತಿಮವಾಗಿ ಕಥೆಯಲ್ಲಿ ಕೆಲವು ತಿರುವುಗಳಾಗಬಹುದು ಅಂತಿಮವಾಗಿ ಅಪರಾಧವನ್ನು ಪರಿಹರಿಸಲಾಗುತ್ತದೆ ಅಥವಾ ಕನಿಷ್ಠ ಕಾದಂಬರಿಯನ್ನು ಓದುವ ವ್ಯಕ್ತಿಗೆ ತಾನು ಸಹ ಅಪರಾಧವನ್ನು ಪರಿಹರಿಸುವ ಪ್ರಕ್ರಿಯೆಯ ಒಂದು ಭಾಗವಾಗಿದೆ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ ಈಗ ಈ ಪ್ರಕಾರವು ಬಹಳ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದೆ ವಿಭಿನ್ನ ದರ್ಜೆಯ ಜನರು ಅಪರಾಧ ಕಾದಂಬರಿಗಳನ್ನು ಬರೆದಿದ್ದಾರೆ ಮತ್ತು ಅವರೆಲ್ಲರೂ ಒಂದೇ ಕಥಾವಸ್ತುವನ್ನು ಅನುಸರಿಸುತ್ತಾರೆ ಒಂದು ಘಟನೆಯನ್ನು ಪರಿಹರಿಸಬೇಕಾಗಿರುತ್ತದೆ ಮತ್ತು ಯಾರಾದರೂ ಅದನ್ನು ಪರಿಹರಿಸುತ್ತಾರೆ ಹೆಚ್ಚು ಸಂಭವನೀಯ ಪಾತ್ರಗಳ ಮೇಲೆ ಅನುಮಾನವಿದೆ ಮತ್ತು ಅದರಲ್ಲಿ ಒಬ್ಬ ವ್ಯಕ್ತಿಯು ಅಪರಾಧವನ್ನು ಮಾಡಿದವರಾಗಿ ಹೊರಹೊಮ್ಮುತ್ತಾರೆ ಆದ್ದರಿಂದ ಅದು ಯಾರು ಮಾಡಿದರು ಎಂಬುದರ ಭಾಗವಾಗಿದೆ ಅಪರಾಧವನ್ನು ಹೇಗೆ ಮಾಡಿದರು ಎಂಬುದು ಅಪರಾಧದ ಭಾಗವಾಗುತ್ತದೆ ಮತ್ತು ನಂತರ ಯಾರಾದರೂ ಈ ಅಪರಾಧವನ್ನು ಹೇಗೆ ಮಾಡಿದ್ದಾರೆಂದು ಓದುಗರಿಗೆ ವಿವರಿಸುತ್ತಾರೆ ಅಥವಾ ಹೇಳುತ್ತಾರೆ ಆದ್ದರಿಂದ ಇದರ ಇತರ ಮಾರ್ಗಗಳು ಇರಬಹುದೆಂದು ನಾನು ಅರ್ಥೈಸುತ್ತೇನೆ ಆದರೆ ಈ ಈ ಪ್ರಕಾರದ ಸಾಹಿತ್ಯವನ್ನು ಅದರ ಗುಣಲಕ್ಷಣಗಳಿಂದ ಗುರುತಿಸಬಹುದು ಏಕೆಂದರೆ ಯಾವಾಗಲೂ ಕೆ ಕೃತಿಗಳು ಅಪರಾಧವನ್ನು ಹೊಂದಿರುತ್ತವೆ ಅದರಲ್ಲಿ ಅಪರಾಧ ಏಕೆ ಸಂಭವಿಸಿತು ಅಥವಾ ಅಪರಾಧ ಹೇಗೆ ಸಂಭವಿಸಿತು ಅಥವಾ ಯಾರು ಅಪರಾಧ ಮಾಡಿದರು ಎಂಬುದರ ಕುರಿತಾಗಿ ವಿವರಣೆ ಇರುತ್ತದೆ ಆದರೆ ಈ ಪ್ರಕಾರದಿಂದ ಹೊರಬಂದ ಪುಸ್ತಕಗಳ ಸಂಖ್ಯೆಯನ್ನು ನೋಡಿ ಮತ್ತು ಅಗಾಥಾ ಕ್ರಿಸ್ಟಿಯಂತಹ ಕೆಲವು ಲೇಖಕರು ಈ ಪ್ರಕಾರದ ಕುರಿತು ಹೆಚ್ಚಿನ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಇನ್ನೂ ಪ್ರತಿಯೊಂದು ಪುಸ್ತಕವೂ ವಿಭಿನ್ನವಾಗಿದೆ ಅದೇ ಕಲ್ಪನೆಯಾಗಿರಬಹುದು ಈ ಒಳಸಂಚನ್ನು ಪರಿಹರಿಸುವ ಅದೇ ಮುಖ್ಯ ಪಾತ್ರವಾಗಿರಬಹುದು ಅದೇನೇ ಇರಲಿ ಪ್ರತಿಯೊಂದು ಆಲೋಚನೆಯನ್ನು ವಿಭಿನ್ನ ಸ್ವರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಮತ್ತು ಅದು ವಿಭಿನ್ನ ರೂಪದಲ್ಲಿ ವ್ಯಕ್ತವಾಗುವುದರಿಂದ ಪ್ರತಿಯೊಂದು ಆಲೋಚನೆಯನ್ನು ಬೇರೆ ರೂಪದಲ್ಲಿ ವ್ಯಕ್ತಪಡಿಸುವುದರಿಂದ ಅದು ಪ್ರತ್ಯೇಕವಾಗಿರಬಹುದು ಸರಿ ಆದ್ದರಿಂದ ಅಗಾಥಾ ಕ್ರಿಸ್ಟಿಯ ಅವರ ಎಲ್ಲಾ ಪುಸ್ತಕಗಳಲ್ಲಿ ಹಕ್ಕುಸ್ವಾಮ್ಯ ಉಳಿದಿದೆ ಮತ್ತು ಅವೆಲ್ಲವೂ ಅಪರಾಧ ಕಾದಂಬರಿಗಳು ಅಥವಾ ಅವೆಲ್ಲವೂ ಕಾಲ್ಪನಿಕ ಕೃತಿಗಳು ಎಂಬ ಆಕ್ಷೇಪಣೆ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವುಗಳೆಲ್ಲವೂ ಕೆಲವು ಸಂದರ್ಭಗಳಲ್ಲಿ ಅಪರಾಧವನ್ನು ಯಾರು ಮಾಡಿದರು ಮಾದರಿಗಳಾಗಿರಬಹುದು ಅಥವಾ ಒಬ್ಬ ನಾಯಕ ಸಮಸ್ಯೆಯನ್ನು ಪರಿಹರಿಸುವ ಕುರಿತಾಗಿರಬಹುದು ಆದ್ದರಿಂದ ಅಭಿವ್ಯಕ್ತಿ ವಿಭಿನ್ನವಾಗಿರುವವರೆಗೆ ಆಲೋಚನೆಯು ಒಂದೇ ಆಗಿರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಆ ವಿಚಾರಗಳ ಕುರಿತಾಗಿ ವಿಭಿನ್ನ ಹಕ್ಕುಗಳನ್ನು ಹೊಂದಬಹುದು ಈಗ ಬೌದ್ಧಿಕ ಆಸ್ತಿಯ ಸ್ವರೂಪವನ್ನು ನೋಡಲು ನಾವು ಈಗ ಪ್ರಯತ್ನ ಮಾಡಬಹುದು ಎಂದು ಹೇಳಿದ್ದೇವೆ ಈಗ ನಾವು ಈ ನಿಯಮಗಳನ್ನು ವಿಶ್ಲೇಷಿಸಿದ್ದೇವೆ ಮತ್ತು ಈ ನಿಯಮಗಳು ಕೆಲವು ಗುಣಲಕ್ಷಣಗಳನ್ನು ನಮಗೆ ಒಡ್ಡಿವೆ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಾಮಾನ್ಯವಾದ ಗುಣಲಕ್ಷಣಗಳನ್ನು ನಾವು ಗುರುತಿಸಬಹುದು ಈ ಗುಣಲಕ್ಷಣಗಳು ಹಕ್ಕಗಳನ್ನು ನಿರೂಪಿಸುತ್ತವೆ ಮೊದಲನೆಯದು ಅವುಗಳು ಕಾನೂನಿನಿಂದ ರಕ್ಷಿಸಲ್ಪಡುತ್ತವೆ ಅದು ಮೊದಲನೆಯದು ಏಕೆಂದರೆ ಅವುಗಳು ಬಹಳ ಅಮೂಲ್ಯವಾದ ಮಾಹಿತಿ ಮತ್ತು ಕಲ್ಪನೆಯಾಗಿರಬಹುದು ಆದರೆ ನಾವು ಬೌದ್ಧಿಕ ಆಸ್ತಿ ಹಕ್ಕುಗಳ ಬಗ್ಗೆ ಮಾತನಾಡುವಾಗ ನಾವು ನಿರ್ದಿಷ್ಟ ಹಕ್ಕಿನ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಪೇಟೆಂಟ್ ಆಗಿರಲಿ ಅದು ಹಕ್ಕುಸ್ವಾಮ್ಯ ಟ್ರೇಡ್ಮಾರ್ಕ್ ವಿನ್ಯಾಸವಾಗಿದ್ದರೂ ಅವುಗಳಿಗೆ ರಕ್ಷಣೆ ನೀಡಲಾಗುತ್ತದೆ ಆದ್ದರಿಂದ ಮೊದಲನೆಯದು ಇವುಗಳು ಜಾರಿಗೊಳಿಸಬಹುದಾದವು ಆದ್ದರಿಂದ ನಾವು ಹಕ್ಕುಗಳನ್ನು ಹೇಳಿದಾಗ ನಾವು ಜಾರಿಗೊಳಿಸಬಹುದು ಎಂದರ್ಥ ಆದ್ದರಿಂದ ಅದು ಬೌದ್ಧಿಕ ಆಸ್ತಿಯ ಹಕ್ಕು ಎಂದು ಅರ್ಹತೆ ಪಡೆಯುವುದು ಮೊದಲನೆಯದು ಅದು ಜಾರಿಗೊಳಿಸಬೇಕು ಅದು ಹಕ್ಕಿನ ಸ್ವರೂಪದಲ್ಲಿರಬೇಕು ಅವರು ಅರ್ಹರಾಗಿದ್ದರೆ ಅದರ ಮೇಲೆ ಏನನ್ನಾದರೂ ಬಳಸಿಕೊಳ್ಳಬಹುದು ಮತ್ತು ಹಕ್ಕನ್ನು ಉಲ್ಲಂಘಿಸಿದರೆ ಪರಿಹಾರ ಇರಬೇಕು ಆದ್ದರಿಂದ ಪೇಟೆಂಟ್ ಉಲ್ಲಂಘನೆ ಅಥವಾ ಉಲ್ಲಂಘನೆಯಿದ್ದರೆ ಪೇಟೆಂಟ್ಗಳು ರಕ್ಷಣೆಯನ್ನು ನೀಡುತ್ತವೆ ಆ ಕೆಲಸವನ್ನು ಮಾಡಬಾರದೆಂದು ವ್ಯಕ್ತಿಯನ್ನು ತಡೆಯುವ ಪರಿಹಾರವಿದೆ ಅಥವಾ ನಾವು ವಿತ್ತೀಯ ಪರಿಹಾರವನ್ನು ನೀವು ಪಡೆಯಬಹುದು ಆದ್ದರಿಂದ ಮೊದಲನೆಯದು ಅವು ಜಾರಿಗೊಳಿಸಬಹುದಾದವು ಎರಡನೆಯ ಲಕ್ಷಣವೆಂದರೆ ಅವು ಸಾಮಾನ್ಯ ಆಸ್ತಿಯಿಂದ ಭಿನ್ನವಾಗಿವೆ ಎಂಬುದು ನಾವು ಅಮೂರ್ತ ಪದವನ್ನು ಬಳಸಬಹುದು ಈ ಹಕ್ಕುಗಳು ಅಮೂರ್ತ ನೀವು ಅವುಗಳನ್ನು ಸ್ಪರ್ಶಿಸಲು ಮತ್ತು ಅನುಭವಿಸಲು ಸಾಧ್ಯವಿಲ್ಲ ಆದರೆ ಅವು ಅಂತಿಮ ಉತ್ಪನ್ನದಲ್ಲಿ ಕೆಲವು ರೀತಿಯಲ್ಲಿ ಪ್ರಕಟವಾಗುತ್ತವೆ ಮತ್ತು ಅವು ಅಸ್ಪಷ್ಟವಾಗಿರುವುದರಿಂದ ಅವುಗಳನ್ನು ಕೆಲವು ವಿಧಾನಗಳಿಂದ ವಿವರಿಸಬೇಕಾಗಿದೆ ಆದ್ದರಿಂದ ವಿವರಣೆಯ ಭಾಗವು ವಿವರಣಾತ್ಮಕ ಭಾಗವನ್ನು ಗುರುತಿಸುವ ವಿವಿಧ ಪ್ರಕಾರಗಳಿಗೆ ಕಾರಣವಾಗಿದೆ ಪೇಟೆಂಟ್ನಲ್ಲಿ ಇದನ್ನು ಪೇಟೆಂಟ್'ನ್ ನಿರ್ದಿಷ್ಟ ವಿವರಣೆ ಎಂದು ಕರೆಯುವ ಮೂಲಕ ಲಿಖಿತವಾಗಿ ವಿವರಿಸಲಾಗಿದೆ ಈ ಪೇಟೆಂಟ್ ವಿವರಣೆಯು ಪೇಟೆಂಟ್ ಕಚೇರಿಯೊಳಗೆ ನಾವು ಪೇಟೆಂಟ್ ನಿಯಮಗಳಿಗೆ ಒಳಪಟ್ಟಿರುತ್ತದೆ ಇದು ಪೇಟೆಂಟ್ ಆಗಿ ಹೊರಹೊಮ್ಮುತ್ತದೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು ಸರಳ ಭಾಷೆಯಲ್ಲಿ ನೋಂದಣಿ ಎಂದು ಕರೆಯಬಹುದು ಆದ್ದರಿಂದ ಅವರು ಜಾರಿಗೊಳಿಸಬಹುದಾದ ಹಕ್ಕುಗಳು ಮತ್ತು ಅವುಗಳು ನೋಂದಾಯಿಸಲು ಸಮರ್ಥವಾಗಿವೆ ಅದೇ ರೀತಿಯಾಗಿ ವಿನ್ಯಾಸಗಳನ್ನು ವಿವರಿಸಬಹುದು ಮತ್ತು ಅವುಗಳನ್ನು ಟ್ರೇಡ್ಮಾರ್ಕ್ಗಳಾಗಿ ನೋಂದಾಯಿಸಬಹುದು ಟ್ರೇಡ್ಮಾರ್ಕ್ಗಳನ್ನು ವಿವರಿಸಬಹುದು ಮತ್ತು ಅವುಗಳನ್ನು ಹಕ್ಕುಸ್ವಾಮ್ಯಗಳಾಗಿ ನೋಂದಾಯಿಸಬಹುದು ಹಕ್ಕುಸ್ವಾಮ್ಯಗಳನ್ನು ವಿವರಿಸಬಹುದು ಮತ್ತು ಅವುಗಳನ್ನು ನೋಂದಾಯಿಸಲಾಗುವುದು ಆದರೆ ಬರ್ನ್ ಕನ್ವೆನ್ಷನ್ ಎಂಬ ಅಂತರರಾಷ್ಟ್ರೀಯ ವ್ಯವಸ್ಥೆಯಿಂದಾಗಿ ಅದನ್ನು ಜಾರಿಗೊಳಿಸಲು ಹಕ್ಕುಸ್ವಾಮ್ಯದ ನೋಂದಣಿ ಪಡೆಯುವುದು ಅನಿವಾರ್ಯವಲ್ಲ ನೀವು ಅನೇಕ ಪುಸ್ತಕಗಳಲ್ಲಿ ನೋಡಿದರೆ ಆರಂಭಿಕ ಪುಟಗಳಲ್ಲಿ ಹಕ್ಕುಸ್ವಾಮ್ಯ ಪ್ರಕಟಣೆ ಇರುತ್ತದೆ ಅಲ್ಲಿ ಕೃತಿಸ್ವಾಮ್ಯವನ್ನು ಲೇಖಕ ಅಥವಾ ಪ್ರಕಾಶಕರು ಹೊಂದಿರುತ್ತಾರೆ ನೀವು ವಿವಿಧ ವೆಬ್ಸೈಟ್ಗಳ ಕೆಳಭಾಗದಲ್ಲಿ ಕೃತಿಸ್ವಾಮ್ಯ ಟಿಪ್ಪಣಿಯನ್ನು ನೋಡಬಹುದು ಅದರ ಸತ್ಯಾಂಶವೆಂದರೆ ಕೃತಿಯ ಹೆಸರು ಕೃತಿಯು ಪ್ರಕಟವಾದ ವರ್ಷ ಮತ್ತು ಕೃತಿಯ ಹಕ್ಕುಸ್ವಾಮ್ಯವನ್ನು ಹೊಂದಿರುವ ವ್ಯಕ್ತಿಯ ಅಥವಾ ಸಂಸ್ಥೆಯ ಹೆಸರನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಕೃತಿಸ್ವಾಮ್ಯವು ಒಂದು ಅಪವಾದವಾಗಿದ್ದು ಅದನ್ನು ಜಾರಿಗೊಳಿಸಲು ನೀವು ಅದನ್ನು ನೋಂದಾಯಿಸಬೇಕಾಗಿಲ್ಲ ಆದರೆ ಇದನ್ನು ನೀವು ನೋಂದಾಯಿಸಿಕೊಳ್ಳುವ ಮಾರ್ಗವಿದೆ ಆದ್ದರಿಂದ ಬೌದ್ಧಿಕ ಆಸ್ತಿ ಹಕ್ಕುಗಳ ಬಗ್ಗೆ ಮೊದಲನೆಯದು ಹಕ್ಕುಗಳು ಜಾರಿಗೊಳಿಸಲು ಸಮರ್ಥವಾಗಿವೆ ಅವುಗಳು ವಿವರಿಸಬಹುದಾದ ಮತ್ತು ಸಮಂಜಸವಾಗಿ ನೋಂದಾಯಿಸಲ್ಪಡುವ ಸಾಮರ್ಥ್ಯವನ್ನು ಹೊಂದಿರುವುದು ಎರಡನೆಯ ವಿಷಯ ಆದ್ದರಿಂದ ಅದು ಎರಡನೇ ಭಾಗವಾಗಿದೆ ಅವುಗಳನ್ನು ನೋಂದಾಯಿಸಬಹುದು ಅದು ಕಚೇರಿಯನ್ನು ಹೊಂದಿದೆ ಅಲ್ಲಿ ಅಧಿಕಾರವಿದೆ ಅದು ಹಕ್ಕನ್ನು ವಿಶ್ಲೇಷಿಸುತ್ತದೆ ಮತ್ತು ಅದನ್ನು ಪರಿಶೀಲಿಸುತ್ತದೆ ತದನಂತರ ಅದನ್ನು ಇತರ ವಿಷಯಗಳೊಂದಿಗೆ ಪರಿಶೀಲಿಸುತ್ತದೆ ಮತ್ತು ನಂತರ ನಿಮಗೆ ಶೀರ್ಷಿಕೆಯನ್ನು ನೀಡುತ್ತದೆ ಆದ್ದರಿಂದ ಪೇಟೆಂಟ್ ಕಾನೂನಿನಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪೇಟೆಂಟ್ ಪ್ರಾಸಿಕ್ಯೂಷನ್ ಎಂದು ಕರೆಯಲಾಗುತ್ತದೆ ಇದು ಪೇಟೆಂಟ್ ಕಚೇರಿಯಲ್ಲಿ ನಡೆಯುತ್ತದೆ ಅದು ಪೇಟೆಂಟ್ ವಿವರಣೆಯಾದ ಲಿಖಿತ ಭಾಗವು ಪ್ರಾಸಿಕ್ಯೂಷನ್ ಪ್ರಕ್ರಿಯೆಯ ಮೂಲಕ ಹೋದಾಗ ಮಾತ್ರ ಒಬ್ಬ ವ್ಯಕ್ತಿಯು ಅನುಮತಿಯನ್ನು ಪಡೆಯುತ್ತಾನೆ ನಾವು ಅನುಮತಿ ಎಂದು ಅರ್ಥೈಸಿದಾಗ ನೀವು ಪೇಟೆಂಟ್ ಶೀರ್ಷಿಕೆಯನ್ನು ಅರ್ಥೈಸುತ್ತೀರಿ ಆದ್ದರಿಂದ ಜಾರಿ ನೋಂದಣಿ ಬೌದ್ಧಿಕ ಆಸ್ತಿ ಹಕ್ಕಿನ ಮೂರನೆಯ ವಿಷಯವೆಂದರೆ ನೀವು ಅದನ್ನು ಸುಲಭವಾಗಿ ಪುನರಾವರ್ತಿಸಬಹುದು ವಿಂಡೋಸ್ 7 ಎಂದು ಹೇಳುವ ವಿಂಡೋಸ್ 7 ನ ಮೊದಲ ಅವ್ರತಿಯನ್ನು ತರಲು ಮೈಕ್ರೋಸಾಫ್ಟ್ಗೆ ಎಷ್ಟು ವೆಚ್ಚವಾಗುತ್ತದೆ ಎಂದು ನಾನು ಪ್ರಶ್ನಿಸಿದೆ ಅದು ಕೆಲವು ಮಿಲಿಯನ್ ಡಾಲರ್ ಆಗಿರುತ್ತದೆ ಏಕೆಂದರೆ ನೀವು ಅವರ R D ಅನ್ನು ನೋಡುತ್ತೀರಿ ಏಕೆಂದರೆ ವಿಂಡೋಸ್ 7 ರ ಮೊದಲ ನಕಲನ್ನು ರಚಿಸಲು ಅವರ ಹೂಡಿಕೆ ಸಿಬ್ಬಂದಿ ಸಂಬಳ ಮತ್ತು ಸಂಗತಿಗಳನ್ನು ವಿನಿಯೋಗಿಸಲಾಗುತ್ತದೆ ವಿಂಡೋಸ್ 7 ನ ಮತ್ತೊಂದು ನಕಲನ್ನು ಮಾಡಲು ಯಾರಿಗಾದರೂ ಎಷ್ಟು ವೆಚ್ಚವಾಗುತ್ತದೆ ವೆಚ್ಚವಾಗುವುದು ಇಲ್ಲ ಏಕೆಂದರೆ ಸಿಡಿಯಲ್ಲಿ ಅಥವಾ ಹಾರ್ಡ್ ಡ್ರೈವ್ನಲ್ಲಿ ಅಥವಾ ಪೆನ್ ಡ್ರೈವ್ಗೆ ಅದನ್ನು ನಕಲಿಸಬಹುದು ಆದ್ದರಿಂದ ಎರಡನೇ ನಕಲನ್ನು ಮಾಡುವ ವೆಚ್ಚವು ಇರುವುದಿಲ್ಲ ಆದ್ದರಿಂದ ಇದು ಬೌದ್ಧಿಕ ಆಸ್ತಿಯ ಮತ್ತೊಂದು ಗುಣಲಕ್ಷಣವನ್ನು ವ್ಯಾಖ್ಯಾನಿಸುತ್ತದೆ ಮೊದಲ ನಕಲನ್ನು ಪಡೆಯುವುದು ಕಷ್ಟ ಆದರೆ ಮೊದಲ ಪ್ರತಿ ಹೊರಬಂದ ನಂತರ ಅದು ಸುಲಭವಾಗಿ ಪುನರಾವರ್ತಿಸಲ್ಪಡುತ್ತದೆ ಈಗ ಇದು ಪುಸ್ತಕಗಳಿಗೂ ನಿಜವಾಗಿದೆ ಪುಸ್ತಕಗಳು ಲೇಖಕನು ಪುಸ್ತಕವನ್ನು ಬರೆಯಲು ವರ್ಷಗಳನ್ನು ತೆಗೆದುಕೊಳ್ಳಬಹುದು ಪುಸ್ತಕವನ್ನು ಸ್ಕ್ಯಾನ್ ಮಾಡಲು ಮತ್ತು ಇಡೀ ಪುಸ್ತಕದ ನಕಲನ್ನು ಎಲ್ಲೋ ಕ್ಲೌಡ್ ಲ್ಲಿ ಇಡಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಅಂತೆಯೇ ಒಂದು ಚಲನಚಿತ್ರವು ಪೂರ್ಣಗೊಳ್ಳಲು ತಿಂಗಳುಗಳು ಅಥವಾ ವರ್ಷಗಳ ಶ್ರಮವನ್ನು ತೆಗೆದುಕೊಳ್ಳಬಹುದು ಆದರೆ ಚಿತ್ರಮಂದಿರಗಳಲ್ಲಿ ಚಲನಚಿತ್ರವನ್ನು ಪ್ರದರ್ಶಿಸಿದ ಕೆಲವೇ ದಿನಗಳಲ್ಲಿ ಪೈರೇಟೆಡ್ ಆವೃತ್ತಿಗಳು ಹೊರಬರುವುದನ್ನು ನಾವು ನಿರಂತರವಾಗಿ ಕೇಳುತ್ತೇವೆ ಬೌದ್ಧಿಕ ಆಸ್ತಿಯನ್ನು ರಚಿಸುವುದು ಕಷ್ಟವಾದರೂ ಅದನ್ನು ಪುನರಾವರ್ತಿಸುವುದು ಸುಲಭ ಎಂದು ಈ ಎಲ್ಲ ವಿಷಯಗಳು ನಮಗೆ ಹೇಳುತ್ತವೆ ಈಗ ಇದು ಸುಲಭವಾಗಿ ಪುನರುತ್ಪಾದಿಸಬಹುದಾದ ಮತ್ತೊಂದು ಲಕ್ಷಣವಾಗಿದೆ ಇದು ಸಾಮಾನ್ಯವಲ್ಲದ ಮತ್ತೊಂದು ಲಕ್ಷಣವಾಗಿದೆ ಆದರೆ ಅದೇನೇ ಇದ್ದರೂ ಒಂದು ಲಕ್ಷಣವೆಂದರೆ ಬೌದ್ಧಿಕ ಆಸ್ತಿಯನ್ನು ರಚಿಸಲು ಶ್ರಮ ಬೇಕಾಗುತ್ತದೆ ನಾವು ಹೇಳಿದಂತೆ ಅದರಲ್ಲಿ ಬೌದ್ಧಿಕ ಪ್ರಯತ್ನವಿದೆ ಆದರೆ ಆಧುನಿಕ ಜಗತ್ತಿನಲ್ಲಿ ಇಂದಿನ ಜಗತ್ತಿನಲ್ಲಿ ಕೆಲವೊಮ್ಮೆ ಈ ಪ್ರಯತ್ನವು ಕೆಲವೊಮ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿಯಿಂದ ಬರುತ್ತದೆ ಮತ್ತು ಕೆಲವೊಮ್ಮೆ ಬೌದ್ಧಿಕ ಆಸ್ತಿ ಹಕ್ಕನ್ನು ಸೃಷ್ಟಿಸಲು ಅನೇಕ ಜನರು ಒಗ್ಗೂಡಬೇಕಾಗುತ್ತದೆ ವಿಶೇಷವಾಗಿ ನಾವು ಆವಿಷ್ಕಾರಗಳ ಬಗ್ಗೆ ಮಾತನಾಡುವಾಗ ಮತ್ತು ಮೊದಲು ಕೇವಲ ಒಬ್ಬೊಬ್ಬರೇ ತಮ್ಮ ಗ್ಯಾರೇಜ್ನಲ್ಲಿ ಸಂಶೋಧನೆ ನಡೆಸಿ ಆವಿಷ್ಕಾರದೊಂದಿಗೆ ಹೊರಬರುತ್ತಿದ್ದರು ಆದರೆ ಅಂತಹ ದಿನಗಳು ಬಹಳ ಅಪರೂಪ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನವು ಅಂತಹ ಮಟ್ಟಕ್ಕೆ ಪ್ರಗತಿ ಸಾಧಿಸಿದೆ ಹೆಚ್ಚಿನ ಆವಿಷ್ಕಾರಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಶೈಕ್ಷಣಿಕ ಬರವಣಿಗೆಯ ಬಗ್ಗೆಯೂ ಇದು ನಿಜವಾಗಿದೆ ಒಬ್ಬರೇ ವ್ಯಕ್ತಿಯು ಬರೆದ ವೈಜ್ಞಾನಿಕ ಪತ್ರಿಕೆಗಳನ್ನು ನಾವು ಬಹಳ ವಿರಳವಾಗಿ ಕಾಣುತ್ತೇವೆ ಹೆಚ್ಚಾಗಿ ಒಬ್ಬರಿಗಿಂತ ಹೆಚ್ಚು ಸಂಶೋಧಕರು ಸೇರಿಕೊಂಡು ವೈಜ್ಞಾನಿಕ ಪತ್ರಿಕೆಗಳನ್ನು ಬರೆಯುತ್ತಾರೆ ಆದ್ದರಿಂದ ಪೇಟೆಂಟ್ ಪಡೆಯಲು ಇದು ನಿಜವಾಗಿದೆ ವಿವಿಧ ದೇಶಗಳಲ್ಲಿ ಹರಡಿರುವ ತಂಡಗಳು ಕೆಲವೊಮ್ಮೆ ತಮ್ಮ ಪ್ರಯತ್ನಗಳನ್ನು ಒಟ್ಟಿಗೆ ಸೇರಿಕೊಳ್ಳುತ್ತಾರೆ ಆದ್ದರಿಂದ ಅವರು ಮಾಡಿದ ಆವಿಷ್ಕಾರವು ಗುಂಪು ಪ್ರಯತ್ನವನ್ನು ಹೊಂದಿರುತ್ತದೆ ಆದ್ದರಿಂದ ನಾಲ್ಕನೆಯ ಅಂಶವೆಂದರೆ ಈ ಹಕ್ಕುಗಳನ್ನು ರಚಿಸಲು ಬೌದ್ಧಿಕ ಪ್ರಯತ್ನದ ಅಗತ್ಯವಿದೆ ಆದ್ದರಿಂದ ಅವು ಮನಸ್ಸಿನ ಸೃಷ್ಟಿಗಳು ಆದರೆ ಈ ಹಕ್ಕುಗಳನ್ನು ಸೃಷ್ಟಿಸಲು ಪ್ರಯತ್ನದ ಅಗತ್ಯವಿದೆ ಬೌದ್ಧಿಕ ಆಸ್ತಿ ಹಕ್ಕಿನ ಸ್ವರೂಪದಲ್ಲಿ ಅಂತರ್ಗತವಾಗಿರುವ ಮತ್ತೊಂದು ಲಕ್ಷಣವೆಂದರೆ ಈ ಹಕ್ಕುಗಳನ್ನು ರಚಿಸಿದ ನಂತರ ಅವು ಮೌಲ್ಯವನ್ನು ಹೊಂದುತ್ತವೆ ವಾಣಿಜ್ಯ ಮೌಲ್ಯವಿದೆ ಅಥವಾ ಈ ಹಕ್ಕುಗಳನ್ನು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಬಳಸಬಹುದೆಂಬ ಅಂಶವು ಅವುಗಳನ್ನು ಮೌಲ್ಯಯುತವಾಗಿಸುತ್ತದೆ ಆದ್ದರಿಂದ ಅವರು ಜಾರಿಗೊಳಿಸಲು ಸಮರ್ಥರಾಗಿದ್ದಾರೆ ಅವುಗಳನ್ನು ನೋಂದಾಯಿಸಬಹುದು ಅವುಗಳನ್ನು ಅನೇಕ ಸಂಖ್ಯೆಯಲ್ಲಿ ನಕಲು ಮಾಡಬಹುದು ಇದು ಅನೇಕ ಜನರ ಒಟ್ಟಾಗಿ ಮಾಡುವ ಸೃಜನಶೀಲ ಪ್ರಯತ್ನವನ್ನು ಒಳಗೊಂಡಿರುತ್ತದೆ ಮತ್ತು ಇದು ವಾಣಿಜ್ಯ ಮೌಲ್ಯವನ್ನು ಹೊಂದಿದೆ ಈಗ ಇವುಗಳು ಬೌದ್ಧಿಕ ಆಸ್ತಿಯ ಸ್ವರೂಪವನ್ನು ವ್ಯಾಖ್ಯಾನಿಸುವ 5 ಅಂಶಗಳಾಗಿವೆ ಅರ್ಥಶಾಸ್ತ್ರಜ್ಞರು ಬೌದ್ಧಿಕ ಆಸ್ತಿಯನ್ನು ಅರ್ಥಮಾಡಿಕೊಳ್ಳಲು ಇನ್ನೂ 2 ಪದಗಳನ್ನು ಬಳಸಿದ್ದಾರೆ ಬೌದ್ಧಿಕ ಆಸ್ತಿಯು ಪ್ರತಿಸ್ಪರ್ಧಿಯನ್ನು ಹೊಂದಿಲ್ಲ ಮತ್ತು ಅದು ಹೊರಗಿಡಲಾಗದ ಪ್ರತಿಸ್ಪರ್ಧಿಯಲ್ಲದ ವಿಧಾನ ಎಂದರೆ ಒಬ್ಬ ವ್ಯಕ್ತಿಯು ಬೌದ್ಧಿಕ ಆಸ್ತಿಯನ್ನು ಬಳಸುವುದರಿಂದ ಪೈಪೋಟಿ ಉಂಟಾಗುವುದಿಲ್ಲ ಅಥವಾ ಅದೇ ಬೌದ್ಧಿಕ ಆಸ್ತಿಯ ಆನಂದವನ್ನು ಇನ್ನೊಬ್ಬ ವ್ಯಕ್ತಿಯು ಕಿತ್ತುಕೊಳ್ಳುವುದಿಲ್ಲ ಎಂದು ಅವರು ಹೇಳುತ್ತಾರೆ ಈಗ ಬೌದ್ಧಿಕ ಆಸ್ತಿಯ ಪ್ರತಿಸ್ಪರ್ಧಿ ಸ್ವಭಾವವನ್ನು ಅರ್ಥಮಾಡಿಕೊಳ್ಳಲು ಸಾಮಾನ್ಯ ತರಗತಿಯ ಗಾತ್ರದಲ್ಲಿರುವ ಖಾಲಿ ಕೋಣೆಯನ್ನು ಕಲ್ಪಿಸಿಕೊಳ್ಳೋಣ ನೀವು ಖಾಲಿ ಕೋಣೆಯನ್ನು ಕಲ್ಪಿಸಿ ಮತ್ತು ಈ ಖಾಲಿ ಕೋಣೆಯನ್ನು ನೀವು ಹೊಂದಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ನಿಮಗೆ ಖಾಲಿ ಕೊಠಡಿಯ ಮೇಲೆ ಸಂಪೂರ್ಣ ಅಧಿಕಾರವಿದೆ ಎಂದು ಅಂದುಕೊಳ್ಳಿ ಈಗ ನಿಮ್ಮಲ್ಲಿ ಉದ್ಯಮಶೀಲತಾ ಮನೋಭಾವ ಇದ್ದರೆ ಮತ್ತು ಈ ಕೋಣೆಯಲ್ಲಿ ಬಳಸಿ ನೀವು ಸ್ವಲ್ಪ ಹಣವನ್ನು ಸಂಪಾದಿಸಲು ಬಯಸಿದರೆ ನೀವು ಹಣ ಸಂಪಾದಿಸಲು ಈ ಕೊಠಡಿಯನ್ನು ಬಳಸಿಕೊಳ್ಳುವ ಹಲವು ಮಾರ್ಗಗಳಿವೆ ಒಂದೆರಡು ಜನರಿಗೆ ನಿದ್ರೆ ಮಾಡಲು ನೀವು ಈ ಕೊಠಡಿಯನ್ನು ಬಾಡಿಗೆಗೆ ನೀಡಬಹುದು ನೀವು ಕೆಲವು ಬಂಕರ್ ಬಿಟ್ಗಳನ್ನು ಹೊಂದಬಹುದು ಮತ್ತು ಅದರಿಂದ ನೀವು ಸ್ವಲ್ಪ ಹಣವನ್ನು ಸಂಪಾದಿಸಬಹುದು ಈಗ ನೀವು ಅದನ್ನು ಸ್ವಲ್ಪ ಹೆಚ್ಚು ವಿಸ್ತರಿಸಲು ಬಯಸಿದರೆ ನೀವು ಕೊಠಡಿಯನ್ನು ತರಗತಿಯನ್ನಾಗಿ ಪರಿವರ್ತಿಸಬಹುದು ಇದರ ಮೂಲಕ ನೀವು ನಿದ್ರೆ ಮಾಡುವ ಜನರಿಗಿಂತ ಹೆಚ್ಚು ಜನರನ್ನು ಕುಳಿತುಕೊಳ್ಳುವಂತೆ ಮಾಡಲು ಸಾಧ್ಯವಿದೆ ಮತ್ತು ನೀವು ಸ್ವಲ್ಪ ಹೆಚ್ಚು ಹಣವನ್ನು ಗಳಿಸಲು ಬಯಸಿದರೆ ನೀವು ಆ ಕೋಣೆಯನ್ನು ಹೆಚ್ಚು ಆದಾಯವನ್ನು ನೀಡುವ ಬೇರೆ ಕೆಲಸಕ್ಕೆ ಬಳಸಬಹುದು ಈಗ ನೀವು ಹೆಚ್ಚು ಉದ್ಯಮಶೀಲರಾಗಿದ್ದರೆ ಮತ್ತು ನೀವು ಹೆಚ್ಚಿನ ಜನರನ್ನು ಪ್ರವೇಶಿಸಲು ಬಯಸಿದರೆ ನೀವು ಎಲ್ಲಾ ಪೀಠೋಪಕರಣಗಳನ್ನು ತೆಗೆದುಹಾಕಬಹುದು ಮತ್ತು ಜನರು ಬರುವ ಸ್ಥಳವಾಗಿ ಮಾಡಬಹುದು ಮತ್ತು ಜನರು ಪರಸ್ಪರ ಪರಸ್ಪರ ಬೆರೆಯಬಹುದು ಯಾವುದೇ ಕಾರಣಕ್ಕಾಗಿ ಅವರು ಅಲ್ಲಿ ಆಹಾರ ಸೇವನೆ ಮಾಡಬಹುದು ಅಥವಾ ಪ್ರತಿಯೊಬ್ಬರೊಂದಿಗೆ ಮಾತನಾಡಬಹುದು ಇತರ ಮತ್ತು ನೀವು ನಿಜವಾಗಿಯೂ ಇದನ್ನು ಮುಂದಕ್ಕೆ ವಿಸ್ತರಿಸಲು ಬಯಸಿದರೆ ನೀವು ಪಕ್ಷವನ್ನು ಹೊಂದಬಹುದು ಅಲ್ಲಿ ಜನರು ಪರಸ್ಪರ ಭೇಟಿಯಾಗಲು ಯಾವುದೇ ಸಮಸ್ಯೆ ಇರುವುದಿಲ್ಲ ಈಗ ನಿಮ್ಮ ಕೋಣೆ ಅಥವಾ ನಿಮ್ಮ ನೈಜ ಆಸ್ತಿಯ ಬಳಕೆಯನ್ನು ಅಥವಾ ಗರಿಷ್ಠಗೊಳಿಸಲು ನೀವು ಮಾಡಬಹುದಾದ ಕೆಲಸಗಳಾಗಿವೆ ಈಗ ಉತ್ತಮವಾಗಿ ಮತ್ತು ಜನರ ಸಹಿಷ್ಣುತೆಯ ಮಟ್ಟವನ್ನು ಅವಲಂಬಿಸಿ ನೀವು ಆ ಕೋಣೆಗೆ 100 ಜನರನ್ನು ಸೇರಿಸಬಹುದು ಆದರೆ ಅದು ಕಠಿಣವಾಗುತ್ತದೆ ಏಕೆಂದರೆ ಬಿಸಿಗಾಳಿಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಆದರೂ ಸಹ ಜನರ ಸಹಿಷ್ಣತೆ ಹೆಚ್ಚಾಗಿರುವುದರಿಂದ ನೀವು ಆ ಕೋಣೆಗೆ 100 ಜನರನ್ನು ಸೇರಿಸಬಹುದು ಈಗ ನೀವು 500 ಜನರನ್ನು ಆ ಕೋಣೆಗೆ ಸೇರಿಸಲು ಪ್ರಯತ್ನಿಸಿದರೆ ನಿಮ್ಮ ಮನೆಯ ಬಾಗಿಲ ಮುಂದೆ ಪೊಲೀಸರು ಬರಬಹುದು ಏಕೆಂದರೆ ಅದು ಸಾಧ್ಯವಿಲ್ಲ ಆದ್ದರಿಂದ ಅದು ನಮಗೆ ನಿಜವಾದ ಆಸ್ತಿಯ ಬಗ್ಗೆ ಹೇಳುತ್ತದೆ ಏಕೆಂದರೆ ಅವುಗಳು ಸಂತೋಷದ ಮಿತಿಯನ್ನು ಹೊಂದಿರುತ್ತವೆ ಬೌದ್ಧಿಕ ಆಸ್ತಿ ಹಕ್ಕಿನ ವಿಷಯಕ್ಕೆ ಬಂದಾಗ ಈ ಮಿತಿಗಳು ಇರುವುದಿಲ್ಲ ಒಂದೇ ಸಮಯದಲ್ಲಿ ಎಷ್ಟು ಜನರು ಒಂದು ಪುಸ್ತಕವನ್ನು ಓದಬಹುದು ಎಂದು ಕಲ್ಪಿಸಿಕೊಳ್ಳಿ ಹೌದು ಅದನ್ನು ಓದುತ್ತಿರುವ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತಿರುವ ಇನ್ನೊಬ್ಬ ವ್ಯಕ್ತಿ ಕೂಡ ಪುಸ್ತಕವನ್ನು ಓದುತ್ತಿದ್ದಾರೆ ಆ ವ್ಯಕ್ತಿಯ ಸುತ್ತ ಜನರ ಗುಂಪು ಇರಬಹುದು ಅದು ಹೊಸ ಪುಸ್ತಕ ಎಂದುಕೊಳ್ಳಿ ಇದು ಮೊದಲ ಬಾರಿಗೆ ಯಾರೋ 12 ಗಂಟೆಗಳ ಕಾಲ ಸರದಿಯಲ್ಲಿ ನಿಂತು ಪುಸ್ತಕವನ್ನು ಪಡೆದರು ಇದು ಬಹಳ ಜನಪ್ರಿಯ ಪುಸ್ತಕ ಎಂದು ಭಾವಿಸಿ ಆಗ ಜನರ ಗುಂಪು ನೂಕುನುಗ್ಗಲನ್ನು ಲೆಕ್ಕಿಸದೆ ಆ ಪುಸ್ತಕವನ್ನು ಓದಲು ಬಯಸುತ್ತಾರೆ ನೀವು ಹೆಚ್ಚು ಸೃಜನಶೀಲರಾಗಿದ್ದರೆ ನೀವು ಪುಟವನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ಪರದೆಯ ಮೇಲೆ ಇಡಬಹುದು ಅಥವಾ ಅದನ್ನು ಕಂಪ್ಯೂಟರ್ ಪರದೆಯಲ್ಲಿ ಮೇಲೆ ಪ್ರದರ್ಶಿಸಬಹುದು ಇದರಿಂದಾಗಿ ಇಡೀ ಜನರು ಓದಬಹುದು ನೀವು ಅದನ್ನು ಇನ್ನಷ್ಟು ವಿಸ್ತರಿಸಿದರೆ ನೀವು ಪುಟವನ್ನು ಕ್ಲೌಡ್ ಮೇಲೆ ಸ್ಕ್ಯಾನ್ ಮಾಡಬಹುದು ಮತ್ತು ಆ ಡಾಕ್ಯುಮೆಂಟ್ಗೆ ಪ್ರವೇಶವನ್ನು ಹೊಂದಿರುವ ಯಾರಾದರೂ ಅದನ್ನು ನೋಡಬಹುದು ಮತ್ತು ಅದು ಲಕ್ಷಾಂತರ ಸಂಖ್ಯೆಯಲ್ಲಿ ಚಲಿಸಬಲ್ಲದು ಅದನ್ನು ನೋಡಲು ಸಾಧ್ಯವಾಗಿಸುವ ಸಾಧನೆಗಳ ಸಂಖ್ಯೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಇದು ಬೌದ್ಧಿಕ ಆಸ್ತಿಯ ವ್ಯಾಪಾರವಾಗಿದ್ದು ಅದನ್ನು ನೈಜ ಆಸ್ತಿಯಿಂದ ಪ್ರತ್ಯೇಕಿಸುತ್ತದೆ ನೈಜ ಆಸ್ತಿಯು ಸಂತೋಷದಲ್ಲಿ ಮಿತಿಗಳನ್ನು ಹೊಂದಿದೆ ಬೌದ್ಧಿಕ ಆಸ್ತಿ ಹಕ್ಕನ್ನು ಆನಂದಿಸಲು ಯಾವುದೇ ಮಿತಿಗಳಿಲ್ಲ ಇದರ ಅರ್ಥವೇನೆಂದರೆ ಒಬ್ಬರು ಬಳಸುತ್ತಿರುವಾಗ ಬೇರೊಬ್ಬರಿಂದ ತೊಂದರೆ ಆಗುವುದಿಲ್ಲ ಆದ್ದರಿಂದ ಹೆಚ್ಚು ಜನಪ್ರಿಯವಾದ ಪುಸ್ತಕವನ್ನು ಓದುತ್ತಿರುವ ವ್ಯಕ್ತಿಯ ಸುತ್ತ ನಿಂತಿರುವ ಜನಸಂದಣಿಯ ಜನರು ಸಹ ಬೌದ್ಧಿಕ ಹಕ್ಕನ್ನು ಸಮಾನವಾಗಿ ಆನಂದಿಸಬಹುದು ಏಕೆಂದರೆ ಬೇರೊಬ್ಬ ವ್ಯಕ್ತಿಯ ಹಕ್ಕಿನ ಮೇಲೆ ಪರಿಣಾಮ ಬೀರದೆ ಅಥವಾ ಅದನ್ನು ಬಳಸುತ್ತಿರುವ ಅಥವಾ ಓದುತ್ತಿರುವ ವ್ಯಕ್ತಿಯ ಆನಂದದ ಅಂಶಕ್ಕೆ ಧಕ್ಕೆಯಾಗದಂತೆ ಅದನ್ನು ಬಳಸಲು ಸಾಧ್ಯವಾಯಿತು ಆದರೆ ಒಂದು ಕೋಣೆಗೆ ಒಂದೇ ಸಮಯದಲ್ಲಿ ಎಲ್ಲ ಜನರು ನುಗ್ಗಿದ್ದರೆ ಅದು ವಿಭಿನ್ನವಾಗಿರುತ್ತದೆ ಜನರು ಕೋಣೆಯನ್ನು ಬಳಸಬಹುದಾದ ಮಿತಿಗಳಿವೆ ಆದರೆ ಬೌದ್ಧಿಕ ಆಸ್ತಿಯನ್ನು ಹೇಗೆ ಬಳಸಬಹುದು ಎಂಬುದಕ್ಕೆ ಯಾವುದೇ ಮಿತಿಗಳಿಲ್ಲ ಆದ್ದರಿಂದ ಇದನ್ನು ಬೌದ್ಧಿಕ ಆಸ್ತಿಯ ಪ್ರತಿಸ್ಪರ್ಧಿವಲ್ಲದ ಸ್ವರೂಪ ಎಂದು ಕರೆಯಲಾಗುತ್ತದೆ ಬೌದ್ಧಿಕ ಆಸ್ತಿಯನ್ನು ಸಹ ಹೊರಗಿಡಲಾಗದಂತಾಗುತ್ತದೆ ಇದು ಬೌದ್ಧಿಕ ಆಸ್ತಿಯ ಮತ್ತೊಂದು ಲಕ್ಷಣವಾಗಿದೆ ಉದಾಹರಣೆಗೆ ನೀವು ಅದನ್ನು ಇತರರು ಬಳಸುವುದನ್ನು ತಡೆಯಲು ಸಾಧ್ಯವಿಲ್ಲ ಯಾರಾದರೂ ಪುಸ್ತಕವನ್ನು ಸ್ಕ್ಯಾನ್ ಮಾಡುವ ಮತ್ತು ಅದನ್ನು ನಿಮ್ಮ ಯುಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಒಬ್ಬ ವ್ಯಕ್ತಿ ಏನು ಮಾಡುತ್ತಿದ್ದಾನೆಂದರೆ ಅವನು ಕ್ಯಾಮೆರಾದ ಮುಂದೆ ಕೇವಲ ಒಂದು ಪುಟವನ್ನು ಹಿಡಿದು ಜನರಿಗೆ ಪುಟವನ್ನು ಓದಲು ಸಾಕಷ್ಟು ಸಮಯವನ್ನು ನೀಡುತ್ತಾನೆ ನಂತರ ಅವನು ಮುಂದಿನ ಪುಟಕ್ಕೆ ಹೋಗುತ್ತಾನೆ ಈ ರೀತಿಯಾಗಿ ಒಬ್ಬ ವ್ಯಕ್ತಿಯು ಯುಟ್ಯೂಬ್ನಲ್ಲಿ ಪುಸ್ತಕವನ್ನು ನೇರ ಪ್ರಸಾರ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಈ ಪುಸ್ತಕವು ಯಾವುದೇ ಸಂಖ್ಯೆಯ ಜನರಿಗೆ ನೇರ ವೀಕ್ಷಣೆಗಾಗಿ ಲಭ್ಯವಿದೆ ಈಗ ಅವರು ಅದನ್ನು ಈಗಾಗಲೇ ಯುಟ್ಯೂಬ್ಗೆ ಹಾಕಿದಾಗ ನಿಮ್ಮ ಯುಟ್ಯೂಬ್ಗೆ ಪ್ರವೇಶವನ್ನು ಪಡೆದ ವ್ಯಕ್ತಿಯನ್ನು ಆ ಪುಸ್ತಕವನ್ನು ಓದುವುದರಿಂದ ನೀವು ಹೊರಗಿಡಲು ಯಾವುದೇ ಮಾರ್ಗವಿಲ್ಲ ಆದ್ದರಿಂದ ಒಮ್ಮೆ ಅದನ್ನು ಇತರರು ನೋಡುವ ರೀತಿಯಲ್ಲಿ ಇರಿಸಿದರೆ ಇತರರನ್ನು ತಡೆಯಲು ಅಥವಾ ಇತರರನ್ನು ಹೊರಗಿಡಲು ಯಾವುದೇ ಮಾರ್ಗವಿಲ್ಲ ಆದ್ದರಿಂದ ಇದು ಮತ್ತೊಮ್ಮೆ ಬೌದ್ಧಿಕ ಆಸ್ತಿಯನ್ನು ಆನಂದಿಸುವ ಲಕ್ಷಣವಾಗಿದೆ ಒಮ್ಮೆ ಒಂದು ಜೀವ ಉಳಿಸುವ ಔಷಧವು ಮಾರುಕಟ್ಟೆಗೆ ಬಂದಾಗ ಔಷಧಿಯನ್ನು ತಯಾರಿಸಿದ ಸಂಸ್ಥೆಯು ತನ್ನ ಇತರ ಪ್ರತಿಸ್ಪರ್ಧಿ ತಯಾರಿಕರಿಂದ ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತದೆ ಔಷಧಿಯನ್ನು ತೆಗೆದುಕೊಳ್ಳಲು ಮತ್ತು ಅದರ ನಕಲನ್ನು ರಚಿಸಲು ತಯಾರಕರ ಬಳಿಗೆ ಹೋಗದೇ ಇರಲು ಅದನ್ನು ವಿಶ್ಲೇಷಿಸಿ ಆದ್ದರಿಂದ ಅದು ಹೊರಬಂದ ನಂತರ ಜನರು ಅದರ ಪರಿಣಾಮವನ್ನು ತಿಳಿದುಕೊಳ್ಳುವುದರಿಂದ ಅಥವಾ ಆ ನಿರ್ದಿಷ್ಟ ಔಷಧವನ್ನು ಹೇಗೆ ಮಾಡಲಾಯಿತು ಎಂಬುದನ್ನು ಅರ್ಥಮಾಡಿಕೊಳ್ಳುವುದರಿಂದ ಜನರನ್ನು ಹೊರಗಿಡಲು ನಿಮ್ಮ ಬಳಿ ಯಾವುದೇ ಮಾರ್ಗವಿಲ್ಲ ಈ ಎರಡು ಗುಣಲಕ್ಷಣಗಳು ಪ್ರತಿಸ್ಪರ್ಧಿ ಇಲ್ಲದ ಮತ್ತು ಹೊರಗಿಡಲಾಗದ ಸ್ವಭಾವವಾಗಿದ್ದು ಇವುಗಳನ್ನು ಸಾರ್ವಜನಿಕ ಸರಕುಗಳು ಎಂದು ಕರೆಯಲಾಗುತ್ತದೆ ಸಾರ್ವಜನಿಕ ಸರಕುಗಳು ಹೊರಗಿಡಲಾಗದವು ಮತ್ತು ಉದಾಹರಣೆಗೆ ರಾಷ್ಟ್ರೀಯ ಭದ್ರತೆ ನೀವು ಜನರನ್ನು ರಾಷ್ಟ್ರೀಯ ಭದ್ರತೆಯಿಂದ ಹೊರಗಿಡಲು ಸಾಧ್ಯವಿಲ್ಲ ಪ್ರತಿಯೊಬ್ಬರೂ ಅದನ್ನು ಪಡೆಯುತ್ತಾರೆ ಮತ್ತು ರಾಷ್ಟ್ರೀಯ ಭದ್ರತೆ ಕೆಲವೇ ಜನರಿಗೆ ಮಾತ್ರ ಎಂದು ನೀವು ನಿರ್ದಿಷ್ಟವಾಗಿ ಹೇಳಲಾಗುವುದಿಲ್ಲ ಏಕೆಂದರೆ ದೇಶಗಳ ಗಡಿಗಳನ್ನು ಹೊಂದಿದ್ದರೆ ಒಳಗಿನ ಪ್ರತಿಯೊಬ್ಬರೂ ಅದರ ಲಾಭವನ್ನು ಪಡೆಯುತ್ತಾರೆ ಈಗ ಬೌದ್ಧಿಕ ಆಸ್ತಿ ಹಕ್ಕುಗಳ ವ್ಯಾಖ್ಯಾನವು ಬೌದ್ಧಿಕ ಆಸ್ತಿ ಹಕ್ಕಿನ ಬಗ್ಗೆ ಸಮ್ಮತ ವ್ಯಾಖ್ಯಾನವಿಲ್ಲ ನಮಗೆ ಒಪ್ಪಿದ ವ್ಯಾಖ್ಯಾನವಿಲ್ಲ ವಾಸ್ತವವಾಗಿ ನಾನು ಹೇಳಿದಂತೆ ನೀವು ನಿಘಂಟನ್ನು ನೋಡಿದರೆ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ವಾಣಿಜ್ಯ ಮೌಲ್ಯದ ವಿಚಾರಗಳು ಮತ್ತು ಮಾಹಿತಿಯ ಅನ್ವಯಗಳನ್ನು ರಕ್ಷಿಸುವ ಹಕ್ಕುಗಳೆಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ಸೃಜನಶೀಲ ಶ್ರಮದಿಂದ ಉತ್ಪತ್ತಿಯಾದ ಉತ್ಪನ್ನಗಳನ್ನು ರಕ್ಷಿಸುವ ಹಕ್ಕುಗಳು ಎಂಬುದು ಒಂದು ವ್ಯಾಖ್ಯಾನವಾಗಿದ್ದು ಇದರ ಸುತ್ತಲೂ ನೀವು ಅನೇಕ ವ್ಯಾಖ್ಯಾನಗಳನ್ನು ಕಾಣಬಹುದು ಮತ್ತು ಕೆಲವು ವ್ಯಾಖ್ಯಾನಗಳು ನಿಮಗೆ ಕಿರಾಣಿ ಪಟ್ಟಿಯಂತೆಯೇ ಇರುವ ವಸ್ತುಗಳ ಪಟ್ಟಿಯನ್ನು ನೀಡುತ್ತದೆ ವಸ್ತುಗಳ ಪಟ್ಟಿ ಮತ್ತು ಇವೆಲ್ಲವೂ ಉದಾಹರಣೆಗೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಎಂದು ಹೇಳಿ WIPO ವಿಶ್ವ ಬೌದ್ಧಿಕ ಆಸ್ತಿ ಸಂಘಟನೆ ಎಂದಾಗಿದೆ ಇದು ವಿಶ್ವಸಂಸ್ಥೆಯ ಅಧೀನದಲ್ಲಿರುವ ಅಂತರಾಷ್ಟ್ರೀಯ ಸಂಸ್ಥೆ ಆಗಿದ್ದು ಇದು ಬೌದ್ಧಿಕ ಆಸ್ತಿ ಹಕ್ಕು ಕುರಿತಾಗಿ ವ್ಯವಹರಿಸುತ್ತದೆ WIPO ಅದರ ಮೇಲೆ ಒಂದು ವ್ಯಾಖ್ಯಾನವನ್ನು ಹೊಂದಿದೆ ಅದು ವಿಸ್ತಾರವಾದ ವ್ಯಾಖ್ಯಾನವಾಗಿದೆ ಅಥವಾ ಇದು ಕಿರಾಣಿ ಪಟ್ಟಿಯಂತಿದೆ ಇದು ಬೌದ್ಧಿಕ ಆಸ್ತಿ ಹಕ್ಕುಗಳ ವ್ಯಾಪ್ತಿಯಲ್ಲಿ ಅನೇಕ ವಿಷಯಗಳನ್ನು ಒಳಗೊಂಡಿದೆ ಇದು ಹಕ್ಕುಗಳು ವ್ಯಕ್ತವಾಗುವ ವಿಷಯಗಳ ಬಗ್ಗೆ ಮಾತನಾಡುತ್ತದೆ ಮತ್ತು ಇದು ನಿಜವಾದ ಹಕ್ಕುಗಳ ಬಗ್ಗೆಯೂ ಮಾತನಾಡುತ್ತದೆ ಟ್ರೇಡ್ಮಾರ್ಕ್ಗಳು ವಿನ್ಯಾಸಗಳು ಮತ್ತು ಅಂತಹುದೇ ಹಕ್ಕುಗಳ ಬಗ್ಗೆ ಪೇಟೆಂಟ್ಗಳ ಬಗ್ಗೆ ಮಾತನಾಡುವುದನ್ನು ನೀವು WIPO ಗಳ ವ್ಯಾಖ್ಯಾನದಲ್ಲಿ ಕಾಣಬಹುದು WIPO ಗಳ ವ್ಯಾಖ್ಯಾನದೊಂದಿಗಿನ ಸಮಸ್ಯೆ ಎಂದರೆ WIPO ಗಳ ವ್ಯಾಖ್ಯಾನವು ಹೊಸ ಮತ್ತು ಉದಯೋನ್ಮುಖ ಬೌದ್ಧಿಕ ಆಸ್ತಿ ಹಕ್ಕುಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ನಾವು ಮಾತನಾಡುವಾಗ ಕೆಲವು ಬೌದ್ಧಿಕ ಆಸ್ತಿ ಹಕ್ಕುಗಳು ಹೊರಹೊಮ್ಮುತ್ತಿವೆ ನಾವು ಅದನ್ನು ಮಾತನಾಡುವಾಗ ಅದನ್ನು ಅಂಶವಾಗಿ ತೆಗೆದುಕೊಳ್ಳುವುದಿಲ್ಲ ಎರಡನೆಯದಾಗಿ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ನೀವು ಅರ್ಥಮಾಡಿಕೊಳ್ಳುವ ಯಾವುದೇ ಅಳತೆಗೋಲು ಇಲ್ಲ ಆದ್ದರಿಂದ ಬೌದ್ಧಿಕ ಆಸ್ತಿಯ ಹಕ್ಕನ್ನು ನಾವು ನಿರ್ದಿಷ್ಟ ಸ್ವಭಾವಕ್ಕೆ ಸೇರಿದ ಹಕ್ಕುಗಳೆಂದು ವ್ಯಾಖ್ಯಾನಿಸಬಹುದು ಅದು ಮಾನವ ಶ್ರಮದಿಂದ ಹೊರಬರುವ ಸೃಜನಶೀಲ ಮತ್ತು ಬೌದ್ಧಿಕ ಉತ್ಪನ್ನಗಳನ್ನು ರಕ್ಷಿಸುತ್ತದೆ ಅಥವಾ ಬೌದ್ಧಿಕ ಆಸ್ತಿ ಹಕ್ಕು ಪ್ರಕಟವಾಗುವ ವಿಷಯಗಳ ಪಟ್ಟಿಯನ್ನು ನೀವು ಹೊಂದಬಹುದು ಆದರೆ WIPO ಗಳ ವ್ಯಾಖ್ಯಾನವು ಒಂದು ಅಂತರ್ಗತ ಪಟ್ಟಿಯಾಗಿದೆ ಮತ್ತು ಅವು ಪಟ್ಟಿಗೆ ಬರುವ ಹೊಸ ವಿಷಯಗಳಾಗಿರಬಹುದು ಆದರೆ ಅಲ್ಲಿ WIPO ವ್ಯಾಖ್ಯಾನವು ಅದನ್ನು ಸೃಜನಶೀಲ ಶ್ರಮದ ಉತ್ಪನ್ನಗಳೆಂದು ಉಲ್ಲೇಖಿಸುವುದರ ಹೊರತಾಗಿ ಅದು ನಮಗೆ ಹೆಚ್ಚಿನದನ್ನು ನೀಡುವುದಿಲ್ಲ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ವ್ಯಾಖ್ಯಾನಿಸಲು ನಮಗೆ ಏಕರೂಪದ ವ್ಯಾಖ್ಯಾನವಿದೆ ಬೌದ್ಧಿಕ ಆಸ್ತಿ ಹಕ್ಕುಗಳ ಪ್ರಕಾರಗಳು ಬೌದ್ಧಿಕ ಆಸ್ತಿ ಹಕ್ಕುಗಳಲ್ಲಿ ಹಲವು ವಿಧಗಳಿವೆ ಮತ್ತು ಅವುಗಳು ವ್ಯಕ್ತಪಡಿಸಿದ ಉತ್ಪನ್ನದ ಸ್ವರೂಪ ಅಥವಾ ಮಾನವ ಸೃಜನಶೀಲ ಪ್ರಯತ್ನದಿಂದ ಹೊರಬರುವ ಅಂತಿಮ ಉತ್ಪನ್ನದಿಂದ ಗುರುತಿಸಲ್ಪಡುತ್ತವೆ ಮಾನವ ಸೃಜನಶೀಲ ಶ್ರಮದ ಬೌದ್ಧಿಕ ಆಸ್ತಿಯ ಹಕ್ಕಿನ ವ್ಯಾಖ್ಯಾನವನ್ನು ನಾವು ಆರಿಸಿದಾಗ ಅವು ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಏಕೆಂದರೆ ನಾವು ಇಂದು ಭೌಗೋಳಿಕ ಸೂಚನೆಗಳು ಎಂದು ಕರೆಯುತ್ತೇವೆ ಅಲ್ಲಿ ಯಾವುದೇ ಮಾನವ ಸೃಜನಶೀಲ ಪ್ರಯತ್ನಗಳು ತಾಂತ್ರಿಕವಾಗಿ ಭಾಗಿಯಾಗಿರುವುದಿಲ್ಲ ಆದ್ದರಿಂದ ಆದರೆ ನಾವು ಮಾನವ ಸೃಜನಶೀಲ ಶ್ರಮಕ್ಕೆ ಒತ್ತು ನೀಡಿದಾಗ ನಾವು ಬೌದ್ಧಿಕ ಆಸ್ತಿಯ ಮೂಲವನ್ನು ಉಲ್ಲೇಖಿಸುತ್ತಿದ್ದೇವೆ ಏಕೆಂದರೆ ಬೌದ್ಧಿಕ ಆಸ್ತಿಯು ಹಕ್ಕುಸ್ವಾಮ್ಯ ಮತ್ತು ಪೇಟೆಂಟ್ಗಳ ಮೂಲಕ ಹುಟ್ಟಿಕೊಂಡಿತು ಅವುಗಳು ಹೊರಹೊಮ್ಮಿದ ಎರಡು ಆರಂಭಿಕ ಹಕ್ಕುಗಳು ಆದ್ದರಿಂದ ವಿಭಿನ್ನ ಪ್ರಕಾರಗಳಿವೆ ಮತ್ತು ಪ್ರತಿಯೊಂದು ವಿಧವು ವಿಭಿನ್ನ ವರ್ಗದ ಉತ್ಪನ್ನಗಳನ್ನು ಸೂಚಿಸುತ್ತದೆ ಆವಿಷ್ಕಾರಗಳನ್ನು ರಕ್ಷಿಸಲು ಮಾದರಿಗಳನ್ನು ಬಳಸಲಾಗುತ್ತದೆ ಮತ್ತು ನಾವು ಆವಿಷ್ಕಾರಗಳ ಬಗ್ಗೆ ಮಾತನಾಡುವಾಗ ನಾವು ತಾಂತ್ರಿಕ ಆವಿಷ್ಕಾರಗಳನ್ನು ಉಲ್ಲೇಖಿಸುತ್ತಿದ್ದೇವೆ ಕೃತಿಸ್ವಾಮ್ಯಗಳು ಸಾಹಿತ್ಯ ಮತ್ತು ಸೃಜನಶೀಲ ಕೃತಿಗಳನ್ನು ರಕ್ಷಿಸಲು ಹಕ್ಕುಸ್ವಾಮ್ಯಗಳನ್ನು ಬಳಸಲಾಗುತ್ತದೆ ಸಾಹಿತ್ಯಿಕ ಕಲಾತ್ಮಕ ಕೃತಿಗಳು ಧ್ವನಿಪಥಗಳು ವೀಡಿಯೊಗಳು ಛಾಯಾಗ್ರಹಣ ಕಂಪ್ಯೂಟರ್ ಕಾರ್ಯಕ್ರಮಗಳು ಮತ್ತು ಬಹಳಷ್ಟು ವಿಷಯಗಳನ್ನು ವಿನ್ಯಾಸಗಳನ್ನು ಕಣ್ಣಿನಿಂದ ಗುರುತಿಸಬಹುದಾದದನ್ನು ರಕ್ಷಿಸಲು ಬಳಸಲಾಗುತ್ತದೆ ಉದಾಹರಣೆಗೆ ಪೇಟೆಂಟ್ಗಳ ನಿಯಮಕ್ಕಿಂತ ವಿನ್ಯಾಸಗಳ ನಿಯಮ ಭಿನ್ನವಾಗಿದೆ ಏಕೆಂದರೆ ಕ್ರಿಯಾತ್ಮಕವಾದ ಯಾವುದನ್ನಾದರೂ ರಕ್ಷಿಸಲು ವಿನ್ಯಾಸಗಳನ್ನು ಬಳಸಲಾಗುವುದಿಲ್ಲ ಕಣ್ಣಿನ್ ದೃಷ್ಟಿಗೆ ಇಷ್ಟವಾಗುವ ಆದರೆ ಅದರ ಹಿಂದೆ ಯಾವುದೇ ಕಾರ್ಯವನ್ನು ಹೊಂದಿರದ ಯಾವುದನ್ನಾದರೂ ರಕ್ಷಿಸಲು ವಿನ್ಯಾಸಗಳನ್ನು ಬಳಸಲಾಗುತ್ತದೆ ಟ್ರೇಡ್ಮಾರ್ಕ್ಗಳು ಟ್ರೇಡ್ಮಾರ್ಕ್ಗಳನ್ನು ವ್ಯಾಪಾರಕ್ಕೆ ಕಾರಣವಾಗುವ ಪದಗಳು ಚಿಹ್ನೆಗಳನ್ನು ರಕ್ಷಿಸಲು ಬಳಸಲಾಗುತ್ತದೆ ಭೌಗೋಳಿಕ ಸೂಚನೆಗಳನ್ನು ಕೆಲವು ಸರಕುಗಳ ಮೂಲವನ್ನು ಸೂಚಿಸಲು ಬಳಸಬಹುದು ಮತ್ತು ವ್ಯಾಪಾರ ರಹಸ್ಯಗಳನ್ನು ವ್ಯಾಪಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ರಕ್ಷಿಸಲು ಬಳಸಬಹುದು ಮಾಹಿತಿಯ ಮಾಲೀಕರು ಅದನ್ನು ರಹಸ್ಯವಾಗಿ ಇರಿಸಿಕೊಳ್ಳಲು ಬಯಸುತ್ತಾರೆ ಮತ್ತು ಇತರ ಬೌದ್ಧಿಕ ಆಸ್ತಿ ಹಕ್ಕುಗಳಿವೆ ಅದನ್ನು ನಾವು ಸ್ವಲ್ಪ ವಿವರವಾಗಿ ಚರ್ಚಿಸುತ್ತೇವೆ